ಮೂಕ್ಸ್ ಕೋರ್ಸ್ ಆದ ಒಬ್ಜೆಕ್ಟ್ ಓರಿಯಂಟೆಡ್ ವಿಶ್ಲೇಷಣೆ ಮತ್ತು ವಿನ್ಯಾಸದ ಕೋರ್ಸ್ ಗೆಸ್ವಾಗತ ಇದು ಮಾಡ್ಯೂಲ್ 1 ಆಗಿದೆ ಇಲ್ಲಿ ಹಿನ್ನೆಲೆಯಲ್ಲಿ ನಿಗದಿಪಡಿಸಿ ಮತ್ತು ಪ್ರೇರಣೆ ಸೃಷ್ಟಿಸುವಲ್ಲಿ ಒಬ್ಜೆಕ್ಟ್ ಓರಿಯೆಂಟೇಷನ್ ಏಕೆ ಅರ್ಥಮಾಡಿಕೊಳ್ಳಬೇಕು ಎ೦ದು ತಿಳಿಯಲು ಪ್ರಾರಂಭಿಸೋಣ ನಿಜ ಜೀವನದ ಸಮಸ್ಯೆಗಳ ವಿಶ್ಲೇಷಣೆಯೊಂದಿಗೆ ಮತ್ತು ಕಾಂಪ್ಲೆಕ್ಸ್ ಸಾಫ್ಟ್ವೇರ್ ವಿನ್ಯಾಸದಲ್ಲಿ ಅದನ್ನು ಹೇಗೆ ಪರಿಣಾಮಕಾರಿಯಾಗಿ ಬಳಸಬಹುದು ಎಂದು ನೋಡೋಣ ನಿಸ್ಸಂಶಯವಾಗಿ ನೀವೆಲ್ಲರೂ ಒಬ್ಜೆಕ್ಟ್ ಓರಿಯಂಟೆಡ್ ಪ್ರೋಗ್ರಾಮಿಂಗ್ ನೊಂದಿಗೆ ಪರಿಚಿತರಾಗಿದ್ದೀರಿ ಕನಿಷ್ಠ ಅದರ ಗ್ಲಿಂಪ್ಸಸ್ ತಿಳಿದಿದೆ ಎಂದು ನಾನು ಊಹಿಸುತ್ತೇನೆ ಸಿ C ಅಥವಾ ಜಾವಾ ಜನಪ್ರಿಯ ಕೆಲವು ಒಬ್ಜೆಕ್ಟ್ ಓರಿಯಂಟೆಡ್ ಪ್ರೋಗ್ರಾಮಿಂಗ್ ಭಾಷೆ ಗಳಾಗಿವೆ ಈಗ ವಿಷಯದ ಸಂಗತಿಯೆಂದರೆ ನೀವು ಕಾಂಪ್ಲೆಕ್ಸ್ ಸಾಫ್ಟ್ವೇರ್ ಅನ್ನು ಡಿಸೈನ್ ಇಂಪ್ಲಿಮೆಂಟ್ ಮತ್ತು ಮೈನ್ಟೈನ್ ಮಾಡುವಾಗ ಖಂಡಿತವಾಗಿಯೂ ಒಬ್ಜೆಕ್ಟ್ ಓರಿಯಂಟೆಡ್ ಪ್ರೋಗ್ರಾಮಿಂಗ್ ಭಾಷೆಯನ್ನು ಬಳಸುವುದರಿಂದ ಹೆಚ್ಚಿನ ಸಹಾಯವಾಗುತ್ತದೆ ಆದರೆ ಅದು ಕೇವಲ ಬಳಕೆಯಾಗುತ್ತದೆ ಒಬ್ಜೆಕ್ಟ್ ಓರಿಯಂಟೆಡ್ ಪ್ರೋಗ್ರಾಮಿಂಗ್ ಭಾಷೆಯನ್ನು ಬೆಂಬಲಿಸಿ ಡೆಫಿನೆಷನ್ ಕ್ರಿಯೇಷನ್ ಮ್ಯಾನೇಜ್ಮೆಂಟ್ ಒಬ್ಜೆಕ್ಟ್ ಡಿಸ್ಟ್ರಕ್ಷನ್ ಕೇವಲ ಆ ಭಾಷೆಯನ್ನು ಪ್ರೋಗ್ರಾಮಿಂಗ್ ವಾಹನವಾಗಿ ಬಳಸುವುದು ಸಾಫ್ಟ್ವೇರ್ ಸಿಸ್ಟಮ್ನ ಎಲ್ಲಾ ಸಮಸ್ಯೆಗಳನ್ನು ಪರಿಹರಿಸುವುದಿಲ್ಲ ವಾಸ್ತವದಲ್ಲಿ ಸಾಫ್ಟ್ವೇರ್ ಸಿಸ್ಟಮ್ ಗಳು ಅಥವಾ ಡೆವಲಪರ್ ಗಳು ಮತ್ತು ಸಾಫ್ಟ್ವೇರ್ ಸಿಸ್ಟಮ್ ಗಳ ಮುಖಾಮುಖಿಯ ಬಳಕೆದಾರರು ಎದುರಿಸುತ್ತಿರುವ ಹೆಚ್ಚಿನ ಸಮಸ್ಯೆಗಳು ಕೇವಲ ಪ್ರೋಗ್ರಾಮಿಂಗ್ ಕೋಡ್ ಗೆ ಸೀಮಿತವಾಗಿಲ್ಲ ವಾಸ್ತವವಾಗಿ ಹಲವಾರು ಸಮಸ್ಯೆಗಳ ಗಮನಾರ್ಹ ಭಾಗವು ಸಮಸ್ಯೆಯ ವಿವರಣೆಯಿಂದಲೇ ಪ್ರಾರಂಭವಾಗುತ್ತದೆ ಅಲ್ಲಿ ಬಳಕೆದಾರರು ಡೆವಲಪರ್ ಜೊತೆ ಮಾತನಾಡಿ ಸಾಫ್ಟ್ವೇರ್ ಆಗಿ ನಾನು ಬಯಸುವುದು ಇದನ್ನೇ ಎಂದು ವ್ಯಕ್ತಪಡಿಸಲು ಬಯಸುತ್ತಾನೆ ಈಗ ಕೆಲವು ಸಂದರ್ಭಗಳಲ್ಲಿ ಬಳಕೆದಾರರು ಉದ್ಯಮವನ್ನು ಹೊಂದಿದ್ದರೆ ಮತ್ತು ನೀವು ರಚಿಸಲು ಪ್ರಯತ್ನಿಸುತ್ತಿದ್ದರೆ ಅದನ್ನು ನೇರವಾಗಿ ಮಾಡಿ ಸಾಫ್ಟ್ವೇರ್ ಮಾರಾಟಗಾರರಿಂದ ರಚಿಸಲಾದ ವ್ಯವಸ್ಥೆಯನ್ನು ಪಡೆಯಿರಿ ನಿಮ್ಮ ಉದ್ಯೋಗಿಗಳನ್ನು ನಿರ್ವಹಿಸಲು ನಿಮ್ಮ ಉದ್ಯೋಗಿಗಳು ತೆಗೆದುಕೊಳ್ಳುವ ರಜೆಗಳನ್ನು ನಿರ್ವಹಿಸಲು ನೀವು ನೇರವಾಗಿ ಮಾರಾಟಗಾರರೊಂದಿಗೆ ಮಾತನಾಡುತ್ತೀರಿ ಮತ್ತು ನಿಮಗಾಗಿ ಸಾಂಸ್ಥಿಕ ಬಳಕೆ ಅಥವಾ ಅದು ಹಲವಾರು ಸ್ವತಂತ್ರ ಸಾಫ್ಟ್ವೇರ್ ಉತ್ಪನ್ನವಾಗಿರಬಹುದು ಮತ್ತು ಅದು ಅಪರಿಚಿತ ಬಳಕೆದಾರರು ತಮ್ಮ ಅವಶ್ಯಕತೆಗಳನ್ನು ವ್ಯಕ್ತಪಡಿಸಲು ಹಲವಾರು ಡೆವಲಪರ್ ಗಳೊಂದಿಗೆ ಮಾತನಾಡಲು ರಚಿಸಲಾದ ವ್ಯವಸ್ಥೆಯನ್ನು ಪಡೆಯುತ್ತೀರಿ ಮತ್ತು ಎಲ್ಲಾ ಆ ಅವಶ್ಯಕತೆಗಳನ್ನು ಸಂಪೂರ್ಣ ಗುಂಪಾಗಿ ಮಾಡಲಾಗಿದೆ ಉತ್ಪನ್ನವನ್ನು ಅಭಿವೃದ್ಧಿಪಡಿಸಲು ಸ್ಥಿರವಾದ ಸೆಟ್ ಆಗಿದೆ ಮೈಕ್ರೋಸಾಫ್ಟ್ ವರ್ಡ್ ಎಕ್ಸೆಲ್ ಈ ಆಫೀಸ್ ಸೂಟ್ ಮತ್ತು ಮೇಲ್ ಕ್ಲೈಂಟ್ ಗಳು ಬ್ರೌಸರ್ ಗಳು ಇದಕ್ಕೆ ಉದಾಹರಣೆಯಾಗಿರಬಹುದು ಯಾವುದೇ ನಿರ್ದಿಷ್ಟ ಸಂಸ್ಥೆ ವ್ಯಕ್ತಿ ಅಥವಾ ಯಾವುದೇ ನಿರ್ದಿಷ್ಟ ಅಗತ್ಯಗಳಿಗಾಗಿ ಅಭಿವೃದ್ಧಿಪಡಿಸಲಾಗುವುದಿಲ್ಲ ಅವು ವ್ಯಕ್ತಿಗಳಿಂದ ಗುಂಪುಗಳಿಂದ ಮತ್ತು ಸಂಸ್ಥೆಗಳಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಸಾಮಾನ್ಯ ಬಳಕೆಗಾಗಿ ರಚಿಸಲಾಗಿದ್ದು ಮತ್ತು ಆದ್ದರಿಂದ ನಾವು ಯಾವ ರೀತಿಯ ಸಾಫ್ಟ್ವೇರ್ ಸಿಸ್ಟಮ್ ಅನ್ನು ಲೆಕ್ಕಿಸದೆ ಅವುಗಳನ್ನು ಉತ್ಪನ್ನಗಳೆಂದು ಕರೆಯುತ್ತಾರೆ ನಾವು ವಿವರಣೆ ಡಿಸೈನ್ ಅನಾಲಿಸಿಸ್ ಮತ್ತು ಅಂತಿಮವಾಗಿ ಇಂಪ್ಲೆಮೆಂಟೇಷನ್ ಮೈಂಟೆನನ್ಸ್ ಪ್ರೆಸೆರ್ವಶನ್ ಈ ಎಲ್ಲ ನಿರ್ಣಾಯಕ ವಿಷಯಗಳ ಬಗ್ಗೆ ಮಾತನಾಡುತ್ತೇವೆ ಅದನ್ನು ಪರಿಣಾಮಕಾರಿಯಾಗಿ ನಿರ್ವಹಿಸಲು ವಿಶೇಷವಾಗಿ ಕೈಗಾರಿಕಾ ಶಕ್ತಿ ದೊಡ್ಡ ಪ್ರಮಾಣದ ಸಾಫ್ಟ್ವೇರ್ ಗೆ ಅಗತ್ಯವಿದೆ ಆದ್ದರಿಂದ ನೀವು ಈ ಸಂಪೂರ್ಣ ಅಭ್ಯಾಸವು ಸಾಫ್ಟ್ವೇರ್ ಎಂಜಿನಿಯರಿಂಗ್ ನಂತಹ ಹೆಸರಿನಲ್ಲಿ ಒಂದು ಭವಿಷ್ಯವಾಣಿಯಾಗಿದೆ ಎಂದು ತಿಳಿದಿರಬಹುದು ಸಿವಿಲ್ ಎಂಜಿನಿಯರ್ ನಿರ್ಮಿಸುವ ಕಟ್ಟಡಗಳು ಮೆಕ್ಯಾನಿಕಲ್ ಎಂಜಿನಿಯರ್ಗಳು ವಾಹನಗಳನ್ನು ಯಂತ್ರಗಳನ್ನು ನಿರ್ಮಿಸುತ್ತಾರೆ ಎಲೆಕ್ಟ್ರಿಕಲ್ ಎಂಜಿನಿಯರ್ಗಳು ಪವರ್ ಪ್ಲಾಂಟ್ಸ್ ಹವಾನಿಯಂತ್ರಣ ಮತ್ತು ಗಾಳಿಯ೦ತ್ರವನ್ನು ನಿರ್ಮಿಸುತ್ತಾರೆ ಸಾಫ್ಟ್ವೇರ್ ಎಂಜಿನಿಯರ್ ಗಳು ನಿರ್ಮಿಸಬೇಕಾದ ಸಾಫ್ಟ್ವೇರ್ ಮತ್ತು ಆ ವಿಭಾಗವನ್ನು ಸಾಫ್ಟ್ವೇರ್ ಎಂಜಿನಿಯರಿಂಗ್ ಎಂದು ಕರೆಯಲಾಗುತ್ತದೆ ಆದ್ದರಿಂದ ಅವಶ್ಯಕತೆಗಳನ್ನು ಅರ್ಥಮಾಡಿಕೊಳ್ಳಬೇಕು ಒಬ್ಜೆಕ್ಟ್ ಓರಿಯಂಟೆಡ್ ವಿಶ್ಲೇಷಣೆ ಮತ್ತು ವಿನ್ಯಾಸದಲ್ಲಿ ನಾವು ಏಕೆ ತೊಡಗಿಸಿಕೊಳ್ಳಬೇಕು ಎಂಬುದರ ಪ್ರೇರಣೆ ಹೆಚ್ಚು ಸಾಫ್ಟ್ವೇರ್ ಎಂಜಿನಿಯರಿಂಗ್ ಅಥವಾ ಸಾಫ್ಟ್ವೇರ್ ಎಂಜಿನಿಯರ್ಗಳು ಎದುರಿಸುತ್ತಿರುವ ಸವಾಲುಗಳೇನು ಎಂಬುದನ್ನು ಸಂಕ್ಷಿಪ್ತವಾಗಿ ನೋಡುವ ಮೂಲಕ ಪ್ರಾರಂಭಿಸೋಣ ಅದು ನಮ್ಮ ಪ್ರಸ್ತುತ ಮಾಡ್ಯೂಲ್ ನ ಮುಖ್ಯ ಸ್ಥಿತಿಯಾಗಿದೆ ಸಾಫ್ಟ್ವೇರ್ ಏಕೆ ಇನ್ನೂ ಅಭಿವೃದ್ಧಿಗೊಂಡಿದೆ ಮತ್ತು ಏಕೆ ನಿರ್ಮಿಸಲಾಗಿಲ್ಲ ಎಂಬುದನ್ನು ಅರ್ಥಮಾಡಿಕೊಳ್ಳುವುದು ನಿರ್ದಿಷ್ಟಪಡಿಸುವ ಉದ್ದೇಶವಾಗಿದೆ ಅಭಿವೃದ್ಧಿ ಮತ್ತು ನಿರ್ಮಾಣ ಎಂಬ ಈ ಎರಡು ಪದಗಳನ್ನು ದಯವಿಟ್ಟು ಗಮನಿಸಿ ನೀವು ಸಾಫ್ಟ್ವೇರ್ ಹೊರತುಪಡಿಸಿ ಯಾವುದೇ ಎಂಜಿನಿಯರಿಂಗ್ ಕ್ಷೇತ್ರದ ಬಗ್ಗೆ ಹೇಳಿದರೆ ನಂತರ ನೀವು ಸಾಮಾನ್ಯವಾಗಿ ಚಟುವಟಿಕೆಯನ್ನು ವ್ಯಾಖ್ಯಾನಿಸಲು ಬಳಸುವ ಪದವನ್ನು ಉತ್ಪನ್ನವನ್ನು ವ್ಯಾಖ್ಯಾನಿಸುವ ಪದವನ್ನು ನಿರ್ಮಾಣಗಳು ಎಂದು ಕರೆಯಲಾಗುತ್ತದೆ ಕಟ್ಟಡಗಳನ್ನು ನಿರ್ಮಿಸಲಾಗಿದೆ ಪವರ್ ಪ್ಲಾಂಟ್ ಗಳನ್ನು ನಿರ್ಮಿಸಲಾಗಿದೆ ಆದರೆ ಸಾಫ್ಟ್ವೇರ್ ಅನ್ನು ಸಾಮಾನ್ಯವಾಗಿ ಅಭಿವೃದ್ಧಿಪಡಿಸಲಾಗಿದೆ ನಿರ್ಮಿಸಲಾಗಿಲ್ಲ ಎನ್ನುತ್ತೇವೆ ಆದ್ದರಿಂದ ಶಬ್ದಾರ್ಥದಲ್ಲಿ ಈ ವ್ಯತ್ಯಾಸ ಏಕೆ ಎಂಬ ದೃಷ್ಟಿಯಿಂದ ನಾವು ಅರ್ಥಮಾಡಿಕೊಳ್ಳೋಣ ನಾವು ಸಾಫ್ಟ್ವೇರ್ ಯೋಜನೆಗಳು ಏಕೆ ವಿಫಲಗೊಳ್ಳುತ್ತವೆ ಎಂಬುದನ್ನು ಅರ್ಥಮಾಡಿಕೊಳ್ಳಲು ಪ್ರಯತ್ನಿಸುತ್ತೇವೆ ಮತ್ತು ಕೆಲವು ಪರಿಹಾರ ಕ್ರಮಗಳ ಬಗ್ಗೆ ಒಂದು ನೋಟವನ್ನು ತೆಗೆದುಕೊ೦ಡು ಮತ್ತು ಅಂತಿಮವಾಗಿ ನಾವು ಮಾಡ್ಯೂಲ್ ಅನ್ನು ಕೆ ವೈ ಸಿ ಯೊಂದಿಗೆ ಕೊನೆಗೊಳಿಸುತ್ತೇವೆ ಅದು ನೋ ಯುವರ್ ಕೋರ್ಸ್ ಅದನ್ನೇ ಇಲ್ಲಿ ನಾವು ಸಂಪೂರ್ಣ ಕವರ್ ಮಾಡುತ್ತಿದ್ದೇವೆ ಸಾಫ್ಟ್ವೇರ್ ಔಟ್ ಲೈನ್ ಆಗಿರಬಹುದು ಸಾಫ್ಟ್ವೇರ್ ಎಂಜಿನಿಯರಿಂಗ್ ಎಂದರೇನು ಅಥವಾ ಸಾಫ್ಟ್ವೇರ್ ನಿಜವಾಗಿಯೂ ಎಂಜಿನಿಯರಿಂಗ್ ಆಗಿದ್ದು ಮತ್ತು ಯೋಜನೆಗಳು ಏಕೆ ವಿಫಲಗೊಳ್ಳುತ್ತವೆ ಮತ್ತು ಹೀಗೆ ಮತ್ತು ನಾವು ಸಾಮಾನ್ಯವಾಗಿ ಅನುಸರಿಸುವ ಸಂಕೇತ ಎಂದರೆ ಪ್ರೆಸೆಂಟೇಷನ್ ಸಮಯದಲ್ಲಿ ಎಲ್ಲಾ ಮಾಡ್ಯೂಲ್ಗಳಲ್ಲಿ ಪ್ರತಿ ಸ್ಲೈಡ್ ನ ಎಡಗೈ ಬದಿಯಲ್ಲಿ ಮಾಡ್ಯೂಲ್ನ ನ ಔಟ್ಲೈನ್ ಅನ್ನು ನೀವು ನೋಡಲು ಸಾಧ್ಯವಾಗುತ್ತದೆ ಮತ್ತು ನಿರ್ದಿಷ್ಟ ಸ್ಲೈಡ್ನಲ್ಲಿ ಚರ್ಚಿಸಲಾಗುತ್ತಿರುವ ಪ್ರಸ್ತುತ ಉಪವಿಭಾಗವನ್ನು ಔಟ್ಲೈನ್ ನ ಎಡಭಾಗದಲ್ಲಿ ಹೈಲೈಟ್ ಮಾಡಲಾಗುತ್ತದೆ ನೀವು ಹೊಂದಿರುವ ಔಟ್ಲೈನ್ ಇದು ಈಗ ನಾವು ಸಾಫ್ಟ್ವೇರ್ ಎಂಜಿನಿಯರಿಂಗ್ ಅನ್ನು ನೋಡೋಣ ಅ ದಿನದ ಆದೇಶದಂತೆ ಸಾಫ್ಟ್ವೇರ್ ಅಭಿವೃದ್ಧಿಯ ಚಟುವಟಿಕೆಯನ್ನು ಸಾಫ್ಟ್ವೇರ್ ಎಂಜಿನಿಯರಿಂಗ್ ಎಂದು ಉಲ್ಲೇಖಿಸುವುದು ನಾನು ಪ್ರಶ್ನೆಸುವ ಮೂಲಕ ಪ್ರಾರಂಭಿಸುತ್ತೇನೆ ನಾವು ಸಾಫ್ಟ್ವೇರ್ ಎಂಜಿನಿಯರಿಂಗ್ ಮಾಡುತ್ತಿದ್ದೇವೆ ಎಂದು ಘೋಷಿಸುವುದನ್ನು ನಿಜವಾಗಿಯೂ ಉಚ್ಚರಿಸುವುದು ನ್ಯಾಯವೇ ನಾವು ನೀವು ಸಾಫ್ಟ್ವೇರ್ ಎಂಜಿನಿಯರಿಂಗ್ ಮಾಡುತ್ತಿದ್ದರೆ ಸಿವಿಲ್ ಎಂಜಿನಿಯರ್ಗಳು ಸೇತುವೆಗಳನ್ನು ನಿರ್ಮಿಸಿದಂತೆ ನಾವು ಸಾಫ್ಟ್ವೇರ್ ಅನ್ನು ನಿರ್ಮಿಸಲು ಸಾಧ್ಯವಾಗಬೇಕು ಎಂಜಿನಿಯರಿಂಗ್ ಎಂದರೇನು ಎಂಜಿನಿಯರಿಂಗ್ ಅನ್ನೂ ಸರಳ ಪದದಲ್ಲಿ ವಿಭಿನ್ನ ಕೋನಗಳಿಂದ ನೋಡಬಹುದು ಆದರೆ ಮುಖ್ಯ ಪರಿಕಲ್ಪನೆಯೆಂದರೆ ಇದು ನಿರ್ಮಾಣದ ಪ್ರಮಾಣವಾಗಿದೆ ಕಾಂಪ್ಲೆಕ್ಸಿಟಿ ಯ ಬಗ್ಗೆಯೂ ನಿರ್ವಹಿಸುವ ಸಾಮರ್ಥ್ಯವು ಎಂಜಿನಿಯರಿಂಗ್ ವ್ಯವಹರಿಸುತ್ತದೆ ವಿಜ್ಞಾನ ಸಿದ್ಧಾಂತ ಮತ್ತು ಎಂಜಿನಿಯರಿಂಗ್ ನಡುವಿನ ವ್ಯತ್ಯಾಸವೇನು ನೈಸರ್ಗಿಕ ನಿಯಮಗಳು ತತ್ವಗಳು ನಿಯಂತ್ರಿಸುವ ಗಣಿತಶಾಸ್ತ್ರ ವ್ಯವಸ್ಥೆಗಳು ಹೇಗೆ ವರ್ತಿಸುತ್ತವೆ ಎ೦ದು ವಿಜ್ಞಾನ ಹೇಳುತ್ತದೆ ನಾವು ಮಾಡುವ ಕೆಲಸಕ್ಕೆ ಉಪಯುಕ್ತತೆಯನ್ನು ಸೇರಿಸಿದಾಗ ಅವುಗಳನ್ನು ಎಂಜಿನಿಯರಿಂಗ್ ಆಗಿ ಪರಿವರ್ತಿಸುತ್ತೇವೆ ಇದರಿಂದ ಒಂದು ಅಥವಾ ಹೆಚ್ಚಿನ ಜನರಿಗೆ ಒಂದು ಅಥವಾ ಹೆಚ್ಚಿನ ಸಂಸ್ಥೆಗಳು ರಾಷ್ಟ್ರಗಳು ಗುಂಪುಗಳು 7 52 ಲಾಭ ಪಡೆಯುತ್ತವೆ ಎರಡನೆಯ ಪ್ರಮುಖ ಅಂಶವೆಂದರೆ ನಾವು ಅಸ್ತಿತ್ವದಲ್ಲಿಲ್ಲದ ಒಟ್ಟಾರೆಯಾಗಿ ಏನನ್ನಾದರೂ ರಚಿಸುತ್ತೇವೆ ಆ ಪ್ರಕ್ರಿಯೆಯಲ್ಲಿ ನಾವು ನಿಜವಾಗಿಯೂ ಎಂಜಿನಿಯರಿಂಗ್ ಕಲಿಯಬೇಕಾಗಿದೆ ಏಕೆಂದರೆ ವಿಷಯಗಳ ಕಾಂಪ್ಲೆಕ್ಸಿಟಿ ಚಿಕ್ಕದಾಗಿದ್ದರೆ ನಿರ್ವಹಿಸಲು ಸರಳವಾದರೆ ನೀವು ಎಂಜಿನಿಯರ್ ಆಗುವ ಅಗತ್ಯವಿಲ್ಲ ನೀವು ಚೆಂಡನ್ನು ಎಸೆಯುವಾಗ ಮತ್ತು ನೀವು ಚೆಂಡನ್ನು ಎಸೆದು ಗುರಿಯನ್ನು ಹೊಡೆಯುವ ಫೋರ್ಸ್ ಯಾವುದು ಎಂದು ವಿಶ್ಲೇಷಿಸಲು ಬಯಸಿದರೆ ನೀವು ಮಾಡಬಹುದು ಮತ್ತು ಗುರಿಯನ್ನು ಹೊಡೆಯಲು ಬಯಸಿದರೆನ್ಯೂಟನ್'ಸ್ ಲಾ ಆಫ್ ಮೋಶನ್ Newton's law of motion ನಿಯಮವನ್ನು ಬಳಸಿಕೊಂಡು ನಿಮ್ಮ ಭೌತಶಾಸ್ತ್ರದ ಅಧ್ಯಯನದಿಂದ ಅದನ್ನು ನೀವು ಮಾಡಬಹುದು ನೀವು ಮಿಸೈಲ್ ಹಾರಿಸುವ ಮೂಲಕ ಅದನ್ನು ಮಾಡಲು ಬಯಸಿದಾಗ ಅದು 5000 ಕಿಲೋಮೀಟರ್ ಗಿಂತಲೂ ಹೆಚ್ಚು ದೂರ ಹೋಗಬೇಕು ಮತ್ತು ಇನ್ನೂ ಸರಿಯಾದ ಹಂತದಲ್ಲಿ ಕಟ್ಟಡ ಹೊಡೆಯಬೇಕು ಎಂದಾಗ ನೀವು ಎಂಜಿನಿಯರಿಂಗ್ ಮಾಡಬೇಕಾಗಿದೆ ವಾಸ್ತವವಾಗಿ ಎರಡೂ ದೂರದಿಂದ ಒಂದು ಗುರಿಯನ್ನು ಹೊಡೆಯುತ್ತಿವೆ ಆದರೆ ಮಿಸೈಲ್ ಸಂದರ್ಭದಲ್ಲಿ ಏನು ಭಿನ್ನವಾಗಿರುತ್ತದೆ ಎ೦ದರೆ ಕಾಂಪ್ಲೆಕ್ಸಿಟಿ ಯು ತುಂಬಾ ವಿಭಿನ್ನವಾಗಿರುತ್ತದೆ ಆದ್ದರಿಂದ ನಾವು ಎಂಜಿನಿಯರಿಂಗ್ ಬಗ್ಗೆ ಮಾತನಾಡುವಾಗ ನಾವು ಮೂಲತಃ ಕಾಂಪ್ಲೆಕ್ಸಿಟಿ ಯನ್ನು ಹೇಗೆ ನಿರ್ವಹಿಸುವುದು ಮತ್ತು ಅದರ ಪ್ರಮುಖ ಕೌಶಲ್ಯದ ಬಗ್ಗೆ ಮಾತನಾಡುತ್ತೇವೆ ಕಾಂಪ್ಲೆಕ್ಸಿಟಿ ಏನು ಮತ್ತು ಹೇಗೆ ನಿರ್ವಹಿಸಬೇಕು ಎಂಬುದನ್ನು ಎಂಜಿನಿಯರ್ ಕಲಿಯಬೇಕು ಆದ್ದರಿಂದ ಕೇವಲ ಒಂದು ಗ್ಲಿಮ್ಪ್ಸ್ ಪಡೆಯಲು ನಾವು ಒಂದು ತ್ವರಿತ ಪ್ರವಾಸ ತೆಗೆದುಕೊಳ್ಳುತ್ತಾ ಸಾಮಾನ್ಯ ಎಂಜಿನಿಯರಿಂಗ್ ಕ್ಷೇತ್ರಗಳ ಬಗ್ಗೆ ಕಥೆ ಹೇಳುವ ಮೂಲಕಮತ್ತು ಹೇಗೆ ವಿಕಸನಗೊಳ್ಳುತ್ತದೆ ಎಂಬುದನ್ನು ನೋಡೋಣ ಆದ್ದರಿಂದ ನಾವು 4 ವಿಭಿನ್ನ ಡೊಮೇನ್ ಗಳೊಂದಿಗೆ ಪ್ರಾರಂಭಿಸೋಣ ಸೇತುವೆಗಳು ಶಸ್ತ್ರಚಿಕಿತ್ಸೆ ವಿಮಾನಗಳು ಮತ್ತು ಖಂಡಿತವಾಗಿಯೂ ಸಾಫ್ಟ್ವೇರ್ ಬಗ್ಗೆ ಚರ್ಚಿಸೋಣ ನೀವು ಸೇತುವೆಗಳನ್ನು ನೋಡಿದರೆ ಇದು ಮಾನವ ನಾಗರಿಕತೆಯು ಮಾಡಬೇಕಾದ ಆರಂಭಿಕ ನಿರ್ಮಾಣಗಳಲ್ಲಿ ಒಂದಾಗಿದೆ ಅನಾದಿ ಕಾಲದಿಂದಲೂ ನಾವು ಸೇತುವೆಗಳನ್ನು ನಿರ್ಮಿಸುತ್ತಿದ್ದೇವೆ ಮೊದಲು ಮರ ಕಲ್ಲು ನಂತರ ಕಬ್ಬಿಣ ಉಕ್ಕು ಗಾಜು ಕಾಂಕ್ರೀಟ್ ಸೇತುವೆಗಳು ಮತ್ತು ಹೀಗೆ ಮತ್ತು ಈಗ ನಮಗೆ ಸೇತುವೆಯನ್ನು ನಿರ್ಮಿಸಲು ನೀಡಿದರೆ ನಾವು ಸೇತುವೆ ಬೀಳುವ ಫಲಿತಾಂಶವನ್ನು ಸ್ವೀಕರಿಸುವುದಿಲ್ಲ ಹಾಗೆ ನಿರ್ಮಾಣವು ಯಶಸ್ವಿಯಾಗಿರುವುದಿಲ್ಲ ನಾನು ಫ್ಲೈಓವರ್ ನಿರ್ಮಿಸಿದರೆ ಫ್ಲೈಓವರ್ ಬೀಳುತ್ತದೆ ಎಂದು ನಾನು ನಿರೀಕ್ಷಿಸುವುದಿಲ್ಲ ನಾವು ಕಳೆದ ಎರಡು ಗಂಟೆಗಳಲ್ಲಿ ನೋಡಿದ್ದದೆಹಲಿ ಮತ್ತು ಕೋಲ್ಕತ್ತಾದ ಘಟನೆಗಳ ಬಗ್ಗೆ ಮಾತನಾಡಬಾರದು ಅದು ಎಂಜಿನಿಯರಿಂಗ್ ನಲ್ಲಿನ ದೋಷಗಳು ಆದರೆ ಸಿವಿಲ್ ಎಂಜಿನಿಯರಿಂಗ್ ಜ್ಞಾನವು ಸೇತುವೆಗಳು ಪತನ ಆಗುವುದಿಲ್ಲ ಎಂದು ಖಾತರಿಪಡಿಸುತ್ತದೆ ಆದ್ದರಿಂದ ಸೇತುವೆಯನ್ನು ನಿರ್ಮಿಸುವುದಕ್ಕಿಂತ ಸೇತುವೆಯನ್ನು ನವೀಕರಿಸುವುದು ವಿಭಿನ್ನವಾಗಿದೆ ನಾವು ಹೊಸ ವಸ್ತುವನ್ನು ಪ್ರಯೋಗಿಸುತ್ತಿದ್ದರೆ ನಾವು ಸೇತುವೆಯ ಮೇಲೆ ಹೊಸತನವನ್ನು ಮಾಡುತ್ತಿದ್ದೇವೆ ಎಂದು ಹೇಳುತ್ತೇವೆ ಕಬ್ಬಿಣ ಉಕ್ಕು ಕಾಂಕ್ರೀಟ್ ಹೊಂದಿರುವ ಸೇತುವೆಗಳನ್ನು ನಾವು ನೋಡಿದ್ದೇವೆ ಗ್ರ್ಯಾಂಡ್ ಕ್ಯಾನ್ಯನ್ ಗಾಗಿ ನೀವು ಗೂಗಲ್ ಅನ್ನು ನೋಡಿದರೆ ಸಂಪೂರ್ಣವಾಗಿ ಗಾಜಿನಲ್ಲಿರುವ ಸೇತುವೆಗಳನ್ನು ನೀವು ಕಾಣಬಹುದು ಆದ್ದರಿಂದ ಸಿವಿಲ್ ಎಂಜಿನಿಯರ್ ಗಳು ಕುಳಿತು ಗಾಜಿನಿಂದ ಸೇತುವೆಯನ್ನು ಹೇಗೆ ಸಂಪೂರ್ಣವಾಗಿ ನಿರ್ಮಿಸಬಹುದು ಎಂಬುದನ್ನು ಕಂಡುಕೊಳ್ಳಬಹುದು ಸೇತುವೆಯನ್ನು ಪ್ರಯೋಗಿಸುವುದು ಅಥವಾ ನವೀಕರಿಸುವುದು ಆದರೆ ಅವರು ನಿಜವಾದ ಎಂಜಿನಿಯರ್ ಗಳಾಗಿದ್ದಾಗ ಮತ್ತು ಸೇತುವೆಯನ್ನು ನಿರ್ಮಿಸುವಾಗ ಅವರು ಸ್ಥಾಪಿತ ಮೆಟ್ರಿಕ್ಸ್ ಸ್ಟ್ಯಾಂಡರ್ಡ್ ಗಳ ಪುರಾವೆ ಮತ್ತು ಪ್ರಕ್ರಿಯೆಗಳೊಂದಿಗೆ ಕೆಲಸ ಮಾಡುತ್ತಿದ್ದಾರೆ ಆದ್ದರಿಂದ ಅದು ಯಾವುದೇ ನಿರ್ದಿಷ್ಟವಾಗಿ ನಾವೀನ್ಯತೆ ಇಲ್ಲ ಮತ್ತು ಪ್ರಕ್ರಿಯೆಯು ಯಶಸ್ವಿಯಾಗಬೇಕು ಅದೇ ಕಥೆಯು ಇತರ ಕ್ಷೇತ್ರಗಳಲ್ಲಿ ಸ್ವತಃ ಬಹಿರಂಗಗೊಳ್ಳುತ್ತದೆ ವೈದ್ಯಕೀಯ ಶಸ್ತ್ರಚಿಕಿತ್ಸೆಯನ್ನು ಪರಿಗಣಿಸಿ ಅನಾದಿ ಕಾಲದಿಂದಲೂ ಆರೋಗ್ಯವು ಸ್ವಾಭಾವಿಕವಾಗಿ ಕಾಳಜಿಯ ವಿಷಯವಾಗಿದೆ ಶಸ್ತ್ರಚಿಕಿತ್ಸೆ ಮತ್ತು ಕ್ಷೌರಿಕರನ್ ಕ್ರಿಯೆಯನ್ನು ಸಮಾನವೆಂದು ಪರಿಗಣಿಸಲಾಯಿತು ಮತ್ತು ದಾಖಲಿಸಲಾಗಿದೆ 18 ನೇ ಶತಮಾನದ ಮೊದಲು ನೀವು ಮಾನವ ದೇಹವನ್ನು ಕತ್ತರಿಸಿ ಏನಾದರೂ ಮಾಡಬೇಕಾಗಿತ್ತು 1900ರ ಹೊತ್ತಿಗೆ ಇದನ್ನು ಕ್ವಾಕರಿ ಎಂದು ಘೋಷಿಸಲಾಯಿತು ಆದರೆ ಜನರು ವೈದ್ಯರು ಅಥವಾ ಶಸ್ತ್ರಚಿಕಿತ್ಸಕರು ನಿಧಾನವಾಗಿ ಅವರ ಶಸ್ತ್ರಚಿಕಿತ್ಸೆಯ ಮೇಲೆ ಪರಿಪೂರ್ಣತೆ ಪ್ರಾರಂಭಿಸಿದರು ಆದರೆ ಗಾಯದ ಸೋಂಕಿನಿಂದಾಗಿ ಹೆಚ್ಚಿನ ರೋಗಿಗಳು ಬದುಕುಳಿಯಲಿಲ್ಲ ಆದ್ದರಿಂದ 1800 ರ ದಶಕದ ಉತ್ತರಾರ್ಧದಲ್ಲಿ ಸೋಂಕನ್ನು ಹೇಗೆ ನಿರ್ವಹಿಸುವುದು ಎಂದು ನಾವು ಕಲಿತಿದ್ದೇವೆ ಈಗ ನೀವು ಶಸ್ತ್ರಚಿಕಿತ್ಸೆಯ ವಿಧಾನವನ್ನು ಗಮನಿಸಿದರೆ ಪ್ರತಿ ಶಸ್ತ್ರಚಿಕಿತ್ಸೆಯು ಕಟ್ಟುನಿಟ್ಟಾದ ಪ್ರೋಟೋಕಾಲ್ ಅನ್ನು ಅನುಸರಿಸುತ್ತದೆ ಪ್ರೋಟೋಕಾಲ್ ರಾಷ್ಟ್ರೀಯ ಮತ್ತು ಅಂತರರಾಷ್ಟ್ರೀಯ ಮಟ್ಟದಲ್ಲಿರುತ್ತದೆ ಎಂದು ಸಾಬೀತಾಗಿದೆ ಮತ್ತು ಅದನ್ನು ಖಚಿತಪಡಿಸಿಕೊಳ್ಳಲು ವೈದ್ಯರು ಮತ್ತು ತಂಡವು ನಿರ್ದಿಷ್ಟವಾಗಿ ಆ ಪ್ರೋಟೋಕಾಲ್ ಗಳನ್ನು ಅನುಸರಿಸಿ ಶಸ್ತ್ರಚಿಕಿತ್ಸೆಗಳು ಯಶಸ್ವಿಗೊಳಿಸಿ ಸೋಂಕು ರೋಗಿಗೆ ಹರಡದೆ ಮತ್ತು ಹೀಗೆ ಶಸ್ತ್ರಚಿಕಿತ್ಸೆ ಇಂದು ತುಂಬಾ ಯಶಸ್ವಿಯಾಗಿದೆ ಆದ್ದರಿಂದ ಅದು ಕೂಡ ಒಂದು ರೀತಿಯ ಎಂಜಿನಿಯರಿಂಗ್ ಆಗಿ ನಾವು ನೋಡುತೇವೆ ನೀವು ಯಶಸ್ಸಿನ ಪ್ರಮಾಣವು ತುಂಬಾ ಹೆಚ್ಚಾಗಿದೆ ಎಂದು ನೋಡಬಹುದು ಮತ್ತು ಅದು ಇಲ್ಲದೆ ಖಂಡಿತವಾಗಿ ನಾವು ಶಸ್ತ್ರಚಿಕಿತ್ಸಕರ ಬಳಿ ಹೋಗಲು ತುಂಬಾ ಹೆದರುತ್ತೇವೆ ಮೂರನೆಯ ಡೊಮೇನ್ ವಿಮಾನಗಳು ನಮ್ಮಲ್ಲಿ ಹಲವರು ಖಂಡಿತವಾಗಿಯೂ ಹಾರಾಟವನ್ನು ಇಷ್ಟಪಡುತ್ತಾರೆ ಮತ್ತು ಕ್ರಿ ಪೂ 400 ರ ಸುಮಾರಿಗೆ ಚೀನೀಯರು ಗಾಳಿಪಟವನ್ನು ಹಾರಿಸಲು ಪ್ರಯತ್ನಿಸಿದರು ಮತ್ತು ಮಾನವರು ಸಹ ಫ್ಲೈ ಮಾಡಬಹುದೆಂದು ಆಶಿಸಿದರು ಅನೇಕ ಶತಮಾನಗಳಿಂದ ಜನರು ಪಕ್ಷಿಗಳಂತೆ ಹಾರಲು ಪ್ರಯತ್ನಿಸಿ ವಿನಾಶಕಾರಿ ಪರಿಣಾಮಗಳನ್ನು ಹೊಂದಿ ಜೀವಗಳನ್ನು ಕಳೆದುಕೊಂಡರು ಸ್ಟೀಮ್ ಪವರ್ಡ್ ಹಾಟ್ ಏರ್ ಗ್ಲೈಡಿಂಗ್ ಫಾರ್ ಸಿಂಗಲ್ ಮ್ಯಾನ್ ಹೀಗೆ ವಿಭಿನ್ನ ಹಾರುವ ಚಾಲಿತ ವಿಧಾನಗಳಿವೆ ಸುಮಾರು 100 ವರ್ಷಗಳ ಹಿಂದೆ ರೈಟ್ ಬ್ರದರ್ಸ್ ಇಂದಿನ ಮೂಲಮಾದರಿ ವಿಮಾನಗಳನ್ನು ಮಾಡಿದರು ಮತ್ತು ವಿಮಾನಗಳು ಹೇಗೆ ತಯಾರಾಗುತ್ತವೆ ಎಂದು ನೀವು ನೋಡಿದರೆ ಅವು ಮತ್ತೆ ಹಾರಬಲ್ಲವು ಅವುಗಳನ್ನು ಹೇಗೆ ಹಾರಿಸಲಾಗುತ್ತದೆ ಎಂಬುದನ್ನು ಸಾಬೀತಾದ ಅಭ್ಯಾಸಗಳು ಸ್ಟ್ಯಾಂಡರ್ಡ್ ಗಳು ಮತ್ತು ಆ ಸ್ಟ್ಯಾಂಡರ್ಡ್ ಗಳಿಂದ ನಿಯಂತ್ರಿಸದಿದ್ದರೆ ನಂತರ ಅದು ವಿಮಾನ ಆಗುವುದಿಲ್ಲ ಅಥವಾ ಪೈಲಟ್ ವಿಮಾನವನ್ನು ಹಾರಲು ಅನುಮತಿಸುವುದಿಲ್ಲ ಆಸನವನ್ನು ತೆಗೆದುಕೊಳ್ಳಲು ಸಾಧ್ಯವಾಗುವುದಿಲ್ಲ ಮತ್ತು ಹೀಗೆ ಆಗುವವು ನಾನು ವಿಮಾನದಲ್ಲಿ ಹಾರಿದರೆ ನಾನು ಗಮ್ಯಸ್ಥಾನವನ್ನು ಸುರಕ್ಷಿತವಾಗಿ ತಲುಪುತ್ತೇನೆ ಎಂಬ ಖಾತರಿಯನ್ನು ಅದು ನಮಗೆ ನೀಡುತ್ತದೆ ಆದ್ದರಿಂದ ಈ ಎಲ್ಲಾ ಕ್ಷೇತ್ರಗಳಲ್ಲಿ ಅಂಡರ್ಲೈನ್ ಮಾಡಲಾದ ಅಂಶವೆಂದರೆ ವಿಶ್ವಾಸ ಅಥವಾ ಜಾಮೀನು ಅಥವಾ ಗ್ಯಾರಂಟಿ ಯಶಸ್ಸು ತುಂಬಾ ಹೆಚ್ಚಾಗಿದೆ ಮತ್ತು ಆಗಾಗ್ಗೆ ವಿಷಯಗಳು ತಪ್ಪಾದಾಗ ಅವುಗಳು ವಿಫಲವಾದಾಗ ಅವು ಏಕೆ ವಿಫಲಗೊಳ್ಳುತ್ತವೆ ಕೆಲವು ಮಾನವರು ತಪ್ಪು ಮಾಡಿದ್ದಾರೆ ಅಥವಾ ಹಲವಾರು ಮಾನವರು ತಪ್ಪು ಮಾಡಿದ್ದಾರೆ ಅಥವಾ ಕೆಲವು ಉದ್ದೇಶಪೂರ್ವಕ ತಪ್ಪು ಮಾಡಿದ್ದರೆ ವಿಫಲಗೊಳ್ಳುತ್ತವೆ ಇದಕ್ಕೆ ವ್ಯತಿರಿಕ್ತವಾಗಿ ಸಾಫ್ಟ್ವೇರ್ ಅಭಿವೃದ್ಧಿಯನ್ನು ನೋಡೋಣ ಇದನ್ನು ಸಮಸ್ಯೆ ಪರಿಹರಿಸುವ ಕಲೆ ಎಂದು ಕರೆಯಲು ನಾನು ಇಷ್ಟಪಡುತ್ತೇನೆ ಕಂಪ್ಯೂಟಿಂಗ್ ಮೆಕ್ಯಾನಿಕಲ್ ಕಂಪ್ಯೂಟಿಂಗ್ ಆಟೋಮೇಟೆಡ್ ಕಂಪ್ಯೂಟಿಂಗ್ 1800 ರ ಆರಂಭದಲ್ಲಿ ಚಾರ್ಲ್ಸ್ ಬ್ಯಾಬೇಜ್ ಮತ್ತು ಅಡಾಲ್ಹ್ ನೊಂದಿಗೆ ಪ್ರಾರಂಭವಾಯಿತು ಆದರೆ ಪ್ರಾಸಂಗಿಕವಾಗಿ ನೂರು ವರ್ಷಗಳಿಂದ ಹೆಚ್ಚಿನ ಅಭಿವೃದ್ಧಿ ಕಂಡುಬಂದಿಲ್ಲ ನಂತರಸಾಫ್ಟ್ವೇರ್ ಅಲ್ಗೊರಿಥಮ್ಸ್ ಮತ್ತು ಸಾಫ್ಟ್ವೇರ್ ಸಿಸ್ಟಮ್ ಗಳತ್ತ ಮೊದಲ ಮಹತ್ವದ ಹೆಜ್ಜೆ ಸಂಭವಿಸಿದ್ದು 1930 ರ ದಶಕದಲ್ಲಿ 2 ಮೂಲ ಕೃತಿಗಳೊಂದಿಗೆ ಕರ್ಟ್ ಗೊಡೆಲ್ ಅವರ ಅಪೂರ್ಣ ಥಿಯರಮ್ ಮತ್ತು ಅಲನ್ ಟ್ಯೂರಿಂಗ್ ಅವರ ಟ್ಯೂರಿಂಗ್ ಮಚಿನ್ಸ್ ನಿಮ್ಮಲ್ಲಿ ಅನೇಕರು ಇದನ್ನು ಕೇಳಿರಬಹುದು ಆದ್ದರಿಂದ ನೀವು ನೋಡಿದರೆ ಸಾಫ್ಟ್ವೇರ್ 100 ವರ್ಷಕ್ಕಿಂತಲೂ ಹಳೆಯದಲ್ಲ ಆದ್ದರಿಂದ ಇದು ಇತರ ಎಂಜಿನಿಯರಿಂಗ್ ಕ್ಷೇತ್ರಗಳಿಗೆ ಹೋಲಿಸಿದರೆ ಅದು ಹೊಸತು ತುಂಬಾ ಹೊಸದು ಮತ್ತು ಆದ್ದರಿಂದ ಅದರ ಪ್ರಕ್ರಿಯೆಗಳು ನಿಜವಾಗಿಯೂ ಸಾಬೀತುಪಡಿಸಲು ಸಮಯ ಸಿಕ್ಕಿಲ್ಲ ಅದರ ಸ್ಟ್ಯಾಂಡರ್ಡ್ ಗಳು ಸೆಟಪ್ ಮಾಡಿ ಮತ್ತು ಯಶಸ್ಸು ಯಾವಾಗಲೂ ಮಾರ್ಗದ ಕೊನೆಯಲ್ಲಿರುತ್ತದೆ ಎಂದು ಹೇಳಬಹುದು ಖಚಿತವಾಗಿ ನಾವು ಬಹಳಷ್ಟು ಬೆಳವಣಿಗೆಗಳನ್ನು ನೋಡುತ್ತಿದೇವೆ ಯಂತ್ರಗಳು ವಿಸ್ತರಿಸುತ್ತಿರುವ ವೇಗದ ಬೆಳವಣಿಗೆಗಳ ವೇಗವಾಗಿ ಸಾಕಷ್ಟು ಯಂತ್ರಗಳು ಹೆಚ್ಚು ಶಕ್ತಿಶಾಲಿಯಾಗುತ್ತಿವೆ ಇನ್ನೂ ನಾವೆಲ್ಲರೂ ಯಶಸ್ವಿಯಾಗಿ ವಿತರಿಸಲ್ಪಟ್ಟ ಸಾಫ್ಟ್ವೇರ್ ಅದು ಅಲ್ಲ ಎಂದು ಅರ್ಥಮಾಡಿಕೊಳ್ಳಿ ನಾನು ಫಾರ್ಮಲ್ ಆಗಿ ಈ ಕೋರ್ಸ್ ನಲ್ಲಿ ಯಶಸ್ವಿಯಾಗಿ ವಿತರಿಸುವ ಸಾಫ್ಟ್ವೇರ್ ಬಗ್ಗೆ ನನ್ನ ಅರ್ಥವನ್ನು ವ್ಯಾಖ್ಯಾನಿಸುತ್ತೇನೆ ಸಾಫ್ಟ್ವೇರ್ ಎಂದರೆ ಮುಖ್ಯವಾಗಿ 4 ಅಂಶಗಳ ಯೋಜನೆಯು ಆಗಿರುತ್ತದೆ ಇದು ಯೋಜಿಸಿದಂತೆ ಸಮಯಕ್ಕೆ ಪೂರ್ಣಗೊಂಡಿದೆ ಈ ಯೋಜನೆಗೆ ವಿಸ್ತರಣೆಯಿಲ್ಲ ಇದು ಬಜೆಟ್ ನೊಳಗೆ ಪೂರ್ಣಗೊಂಡಿದೆ ಅದು ನಿಧಿಗಳ ಓವರ್ಶೂಟ್ ಆಗಿಲ್ಲ ನಾವು ಎಲ್ಲಾ ವೈಶಿಷ್ಟ್ಯಗಳನ್ನು ಹೊಂದಿದೆ ಎಂದು ಭರವಸೆ ನೀಡಿದ್ದೇವೆ ನಾನು ಅದನ್ನು ಬಜೆಟ್ ನಲ್ಲಿ ಸಮಯಕ್ಕೆ ಸರಿಯಾಗಿ ಮಾಡುತ್ತೇನೆ ಎಂದರೆ ನಾನು ಬಯಸಿದ ಕ್ರಿಯಾತ್ಮಕತೆಯ ಕೇವಲ 50 ಕಾರ್ಯಗತಗೊಳಿಸುತ್ತೇನೆ ಎಂದು ಅಲ್ಲ ಮತ್ತು ಅಂತಿಮವಾಗಿ ಅದು ಕೆಲಸ ಮಾಡುವ ವೈಫಲ್ಯ ಮುಕ್ತ ದೋಷ ಮುಕ್ತ ಸಾಫ್ಟ್ವೇರ್ ಆಗಿರಬೇಕು ಈಗ ಈ ಹಿನ್ನೆಲೆಯಲ್ಲಿ ನಾನು ಇತ್ತೀಚಿನ ಕೆಲವು ಅಧ್ಯಯನಗಳನ್ನು ನೋಡಿದರೆ ಇವುಗಳನ್ನು ನಾನು ಮೂಲಗಳ ಆಡಳಿತದಿಂದ ತೆಗೆದುಕೊಂಡಿದ್ದೇನೆ ಇವುಗಳು 5 ವರ್ಷಗಳ ಇತ್ತೀಚಿನ ಅಧ್ಯಯನಗಳು ಅದು 30 ಕ್ಕಿಂತ ಹೆಚ್ಚು ಸಾಫ್ಟ್ವೇರ್ ಪ್ರಾಜೆಕ್ಟ್ಸ್ ವಿಫಲಗೊಳ್ಳುತ್ತವೆ ಎಂದು ತೋರಿಸುತ್ತದೆ ಮತ್ತು ಈ ಸ್ಟ್ಯಾಟಿಸ್ಟಿಕ್ಸ್ ಗಳನ್ನು ನಿಜವಾಗಿಯೂ ದೊಡ್ಡ ಪ್ರಾಜೆಕ್ಟ್ ಗಳಿಗೆ ತೆಗೆದುಕೊಳ್ಳಲಾಗುತ್ತದೆ ಮೀಡಿಯಂ ಸೈಜ್ ಪ್ರಾಜೆಕ್ಟ್ ಗಳಲ್ಲಿ ಯಶಸ್ಸಿನ ಪ್ರಮಾಣ ಇನ್ನೂ ಕಡಿಮೆ ಇರುವುದರಿಂದ ಅದು ಸಾಕಷ್ಟು ಆತಂಕಕಾರಿಯಾಗಿದೆ ಇದು ತೀರಾ ಇತ್ತೀಚಿನ ಮತ್ತೊಂದು ಡೇಟಾ ಒಂದೆರಡು ದಿನಗಳ ಹಿಂದೆ ದಶಕ 2006 ರಿಂದ 2016 ರವರೆಗೆ ವಿಫಲವಾದ ವಿಭಿನ್ನ ದೊಡ್ಡ ಸಂಖ್ಯೆಯ ದೊಡ್ಡ ಪ್ರಾಜೆಕ್ಟ್ ಗಳು ಯಾವುವು ಎ೦ದು ತೋರಿಸುತ್ತದೆ ಆದ್ದರಿಂದ ಇಲ್ಲಿ ಆ ನಿರ್ದಿಷ್ಟ ಸಾಫ್ಟ್ವೇರ್ ಹೊಂದಿರುವ ಬಜೆಟ್ ಅನ್ನು ಈ ವಲಯಗಳು ತೋರಿಸುತ್ತವೆ ಆದ್ದರಿಂದ ಇಲ್ಲಿ ನೀವು ಆಯ್ದ ಒಂದು 12 7 ಶತಕೋಟಿ ಪೌಂಡ್ ಯೋಜನೆ ಯುಕೆ ಸರ್ಕಾರ 2011 ರ ಮಧ್ಯದಲ್ಲಿ ಅ ಯೋಜನೆಯನ್ನು ಕೊನೆಗೊಂಡಿದೆ ಎಂದು ನಿಜವಾಗಿ ನೋಡಬಹುದು ನೀವು ವಿಶ್ವದ ಯಾವ ಪ್ರದೇಶದ ಬಗ್ಗೆ ಮಾತನಾಡುತ್ತಿದ್ದರೂ ನಿರಂತರವಾಗಿ ಇರುತ್ತದೆ ಎಂದು ಇದು ತೋರಿಸುತ್ತದೆ ದೊಡ್ಡದಾದ ಮತ್ತು ಅತೀ ದೊಡ್ಡದಾದ ದೊಡ್ಡ ಸಾಫ್ಟ್ವೇರ್ ಪ್ರಾಜೆಕ್ಟ್ ಗಳ ಸರಣಿಯಾಗಿದ್ದು ಅವು ಹಲವಾರು ಆಸ್ತಿ ಹಾನಿಗಳಿಗೆ ಹಣ ಮತ್ತು ಶ್ರಮ ಮತ್ತು ರಿಸೋರ್ಸ್ ಗಳ ನಷ್ಟಕ್ಕೆ ಕಾರಣವಾಗುತ್ತವೆ ಆದ್ದರಿಂದ ಅದು ಮೂಲ ಎಚ್ಚರಿಕೆಯ ಹಂತವಾಗಿದೆ ಆದ್ದರಿಂದ ನಾವು ಈ ಬಗ್ಗೆ ಹೆಚ್ಚು ಮಾತನಾಡಲು ಪ್ರಯತ್ನಿಸಿದ್ದೇವೆ ಎಂದು ಆದರೆ ಇಲ್ಲಿ ಈ ಪರಿಚಯಾತ್ಮಕ ಭಾಗದಲ್ಲಿ ನಾನು ಸಾಫ್ಟ್ವೇರ್ ಪ್ರಾಜೆಕ್ಟ್ ಗಳು ಏಕೆ ವಿಫಲಗೊಳ್ಳುತ್ತವೆ ಎಂಬುದನ್ನು ಬೇಗನೆ ಹೈಲೈಟ್ ಮಾಡಲು ಪ್ರಯತ್ನಿಸುತ್ತೇನೆ ಅದು ಒಂದು ಸಾಲಿನ ಉತ್ತರವಾಗಿರಬಹುದು ಇದಕ್ಕೆ ಕಾಂಪ್ಲೆಕ್ಸಿಟಿ ಯು ಅಪರಾಧಿ ಸಾಫ್ಟ್ವೇರ್ ಅಭಿವೃದ್ಧಿಯಲ್ಲಿ ಹಲವಾರು ಆಯಾಮಗಳ ಕಾಂಪ್ಲೆಕ್ಸಿಟಿ ಬರುತ್ತದೆ ಆದ್ದರಿಂದ ಅವುಗಳಲ್ಲಿ ಕೆಲವು ಸಾಫ್ಟ್ವೇರ್ ಅನ್ನು ಅಭಿವೃದ್ಧಿಪಡಿಸಲು ಪ್ರಾರಂಭಿಸಿದಾಗ ನಿಮಗೆ ತಿಳಿಸಲಾದ ಅಗತ್ಯತೆಯ ಬದಲಾವಣೆಯನ್ನು ತ್ವರಿತವಾಗಿ ಅರ್ಥಮಾಡಿಕೊಳ್ಳಬಹುದು ನೀವು ಅಭಿವೃದ್ಧಿಯ ಮೂಲಕ ಸಾಗುತ್ತಿರುವಾಗ ಗ್ರಾಹಕರು ಪದೇ ಪದೇ ನಿಮ್ಮ ಬಳಿಗೆ ಬಂದು ನಾನು ವಿಭಿನ್ನವಾದದ್ದನ್ನು ಬಯಸುತ್ತೇನೆ ಎ೦ದು ಹೇಳುತ್ತಾರೆ ಈಗ ಗ್ರಾಹಕನು ಸ್ಮಾರ್ಟ್ ವ್ಯಕ್ತಿಯಲ್ಲ ಗ್ರಾಹಕ ನಿಮಗೆ ಸತ್ಯವಂತನಲ್ಲವೇ ಇಲ್ಲ ದಯವಿಟ್ಟು ಗ್ರಾಹಕರನ್ನು ತಪ್ಪಾಗಿ ಅರ್ಥಮಾಡಿಕೊಳ್ಳಬೇಡಿ ಗ್ರಾಹಕನ ಅವಶ್ಯಕತೆ ಬದಲಾಗುತ್ತಿವೆ ಏಕೆಂದರೆ ಗ್ರಾಹಕನಿಗೆ ಅವಳು ಬಯಸಿದ್ದು ಮೂಲತಃ ತಿಳಿದಿರಲಿಲ್ಲ ಅಸ್ಪಷ್ಟ ಕಲ್ಪನೆಮತ್ತು ನೀವು ಸಾಫ್ಟ್ವೇರ್ ಅನ್ನು ನಿರ್ಮಿಸಲು ಪ್ರಾರಂಭಿಸಿದಾಗ ನೀವು ಪ್ರೊಟೋಟೈಪ್ ಅನ್ನು ತೋರಿಸುತ್ತೀರಿ ಮೊದಲ ಆಲ್ಫಾ ವರ್ಷನ್ ತೋರಿಸುತ್ತೀರಿ ಗ್ರಾಹಕರು ಹೆಚ್ಚು ಹೆಚ್ಚು ಆಲೋಚನೆಗಳನ್ನು ಪಡೆಯುತ್ತಾರೆ ವ್ಯವಹಾರ ಪರಿಸರ ಬದಲಾವಣೆ ಸ್ಥಿತಿ ಬದಲಾವಣೆ ಪ್ರಕ್ರಿಯೆಗಳು ನಿಜವಾಗಿಯೂ ಬದಲಾಗುತ್ತಿವೆ ಆದ್ದರಿಂದ ಕಾಂಪ್ಲೆಕ್ಸಿಟಿ ಯ ದೊಡ್ಡ ಭಾಗ ಅವಶ್ಯಕತೆಗಳ ಬದಲಾವಣೆಯಿಂದ ಬರುತ್ತದೆ ಟೆಕ್ನಾಲಜಿ ಬದಲಾವಣೆಯಿಂದ ವಿಭಿನ್ನ ಕಾಂಪ್ಲೆಕ್ಸಿಟಿ ಬರುತ್ತದೆ ನಿಮ್ಮ ಸಾಫ್ಟ್ವೇರ್ ಸಿಸ್ಟಮ್ ಗಳ ಮೇಲೆ ಕಾರ್ಯನಿರ್ವಹಿಸುತ್ತದೆ ಹಾರ್ಡ್ವೇರ್ ನಲ್ಲಿ ಕಾರ್ಯನಿರ್ವಹಿಸುತ್ತದೆ ನೆಟ್ವರ್ಕ್ ಕಾಂಪೊನೆಂಟ್ ಗಳಲ್ಲಿ ಕಾರ್ಯನಿರ್ವಹಿಸುತ್ತದೆ ವಿಭಿನ್ನ ಆಪರೇಟಿಂಗ್ ಸಿಸ್ಟಮ್ ಗಳಲ್ಲಿ ಕಾರ್ಯನಿರ್ವಹಿಸುತ್ತದೆ ಥರ್ಡ್ ಪಾರ್ಟಿ ಪ್ರೋಟೋಕಾಲ್ ಗಳು ಮತ್ತು ಹೀಗೆ ನಿಮ್ಮ ಅಭಿವೃದ್ಧಿಯ ಅವಧಿಯಲ್ಲಿ ಅದು 1 ವರ್ಷ 2 ವರ್ಷಗಳು ಕೆಲಸ ಮಾಡಲು ಪ್ರಾರಂಭಿಸಿದ ಗುರಿ ವ್ಯವಸ್ಥೆಗಳು ಆ ವ್ಯವಸ್ಥೆಯು ಸ್ವತಃ ವಿಕಸನಗೊಳ್ಳುತ್ತದೆ ಮತ್ತು ಹೊಸ ವ್ಯವಸ್ಥೆಯು ಇದರ ಸುತ್ತಲೂ ಇರುತ್ತದೆ ನೀವು ಪ್ರಾರಂಭಿಸಿದಾಗ ಅದು ವಿಂಡೋಸ್ 8 1 ಆಗಿತ್ತು ಆದರೆ ನೀವು ಯೋಜನೆಯ ಮಧ್ಯದ ಸಮಯದಲ್ಲಿ ವಿಂಡೋಸ್ 10 ಇರುವುದು ವಿಷಯಗಳು ಬದಲಾಗಿವೆ ವಿಷಯಗಳು ಹಾರ್ಡ್ವೇರ್ ವಿಷಯದಲ್ಲಿ ಬದಲಾವಣೆ ಆಗಬಹುದು ಆದ್ದರಿಂದ ಅವುಗಳಿಗೆ ಹೊಂದಿಕೊಳ್ಳಲು ಸಾಧ್ಯವಾಗುವುದು ಒಟ್ಟಾರೆಯಾಗಿ ಹೊಸ ಕಾಂಪ್ಲೆಕ್ಸಿಟಿ ಅ ಪ್ರಕ್ರಿಯೆಗೆ ಸೇರಿಸುತ್ತದೆ ಮತ್ತು ಜನರಿಂದ ತೀವ್ರ ಕಾಂಪ್ಲೆಕ್ಸಿಟಿ ಇದೆ ಎಂಜಿನಿಯರಿಂಗ್ ನ ಇತರ ಕ್ಷೇತ್ರಗಳಿಗಿಂತ ಭಿನ್ನವಾಗಿ ನಿರ್ಮಾಣ ಪ್ರಕ್ರಿಯೆಯು ಗಮನಾರ್ಹವಾಗಿ ಆಟೋಮೇಟೆಡ್ ಮಾಡಬಹುದು ಇಲ್ಲಿ ಸಾಫ್ಟ್ವೇರ್ನಲ್ಲಿ ನಿರ್ಮಾಣ ಪ್ರಕ್ರಿಯೆಯು ಆಟೋಮೇಟೆಡ್ ಗೊಂಡ ಸಹಾಯವನ್ನು ಹೊಂದಿದೆ ಆದರೆ ಅಂತಿಮವಾಗಿ ಸಾಫ್ಟ್ವೇರ್ ಅನ್ನು ಜನರು ಅಭಿವೃದ್ಧಿಪಡಿಸುವಾಗ ಅವರು ಕೋಡ್ ಬರೆಯುತ್ತಾರೆ ಆದ್ದರಿಂದ ಜನರ ಸಂವಹನ ಸಂಕೀರ್ಣ ಎಂದು ಎಲ್ಲರೂ ಅರ್ಥಮಾಡಿಕೊಳ್ಳುಬಹುದು 2 ಜನರು ನಿರ್ದಿಷ್ಟ ರೀತಿಯ ಸಂವಾದವನ್ನು ಹೊಂದಿದ್ದಾರೆ ನೀವು 4 ಜನರನ್ನು ಪಡೆದಾಗ ನಿಮಗೆ 4 ಸಿಗುತ್ತದೆ 2 4 ಆಯ್ಕೆ 2 ಒಂದು ರೀತಿಯ ಸಂವಹನ ಎಂದು ಹೇಳಿ ಮತ್ತು ನೀವು ಹೆಚ್ಚು ಹೆಚ್ಚು ಜನರನ್ನು ಹೆಚ್ಚು ಹೆಚ್ಚು ಗುಂಪುಗಳನ್ನು ಹೆಚ್ಚು ಹೆಚ್ಚು ಸಂಸ್ಥೆಗಳನ್ನು ಹೊಂದಿದ್ದೀರಿ ಮತ್ತು ಹೆಚ್ಚು ಪರಸ್ಪರ ಅಭಿವೃದ್ಧಿ ತಂಡಗಳನ್ನು ಭೌಗೋಳಿಕತೆಗಳಲ್ಲಿ ವಿತರಿಸುತ್ತವೆ ಮತ್ತು ಹೀಗೆ ಸಂವಹನ ನಿಜವಾಗಿಯೂ ಸಂಕೀರ್ಣವಾಗುತ್ತದೆ ಮತ್ತು ಇಡೀ ಸಾಫ್ಟ್ವೇರ್ ಉದ್ಯಮದಲ್ಲಿ ಜನರು ಅನಿರೀಕ್ಷಿತ ನಡವಳಿಕೆಯನ್ನು ಹೊಂದಿರುವ ಕೆಲವು ಅಂಶಗಳಗಿವೆ ನೀವು ಇಂದು ಹೇಗೆ ವರ್ತಿಸುತ್ತೀರಿ ಮತ್ತು ನೀವು ನಾಳೆ ಹೇಗೆ ವರ್ತಿಸುತ್ತೀರಿ ಎಂಬ ವಿಷಯದಲ್ಲಿ ಪ್ರತಿಯೊಬ್ಬರಿಗೂ ಕೆಲವು ಅನಿಶ್ಚಿತತೆ ಇರಬಹುದು ನಾವು ಸರಿಯಾದ ಮನಸ್ಥಿತಿಯಲ್ಲಿಲ್ಲ ಎಂದು ನಾವು ಹೇಳುತ್ತೇವೆ ನಾನು 100 ಫಿಟ್ನೆಸ್ ನಲ್ಲಿಲ್ಲದಿರಬಹುದು ಮತ್ತು ಹೀಗೆ ಸಾಫ್ಟ್ವೇರ್ ಅಭಿವೃದ್ಧಿಯಲ್ಲಿನ ಕಾಂಪ್ಲೆಕ್ಸಿಟಿ ಗಳು ಈ ಎಲ್ಲ ವಿಭಿನ್ನ ಆಯಾಮಗಳಿಂದ ಬರುತ್ತವೆ ಅದು ಸಮಗ್ರ ಪಟ್ಟಿ ಅಲ್ಲ ಮುಂದಿನ ಮಾಡ್ಯೂಲ್ ನಲ್ಲಿ ಸಾಫ್ಟ್ವೇರ್ ಕಾಂಪ್ಲೆಕ್ಸಿಟಿ ಯ ಬಗ್ಗೆ ನಾವು ಸ್ವಲ್ಪ ಹೆಚ್ಚು ಮಾತನಾಡೋಣ ಸಾಫ್ಟ್ವೇರ್ ಯೋಜನೆಗಳು ಏಕೆ ವಿಫಲಗೊಳ್ಳುತ್ತವೆ ಮತ್ತು ನಾವು ಅದರೊಂದಿಗೆ ಬದುಕಬೇಕಾಗುತ್ತದೆ ಎಂಬುದರ ಕುರಿತು ನಿಮಗೆ ಒಂದು ನೋಟವನ್ನು ನೀಡುವುದು ಪ್ರಶ್ನೆಯೆಂದರೆ ಸಾಫ್ಟ್ವೇರ್ ಎಂಜಿನಿಯರಿಂಗ್ ನಿಮ್ಮಲ್ಲಿರುವ ಉತ್ಪಾದನೆಯಂತೆ ಸಾಬೀತಾದ ಪ್ರಕ್ರಿಯೆಯೇ ಮತ್ತು ನೀವು ಕೇವಲ ಸೆಲ್ ಫೋನ್ ಮಾಡಿ ಅಥವಾ ಅದು ಉತ್ಪಾದನಾ ಘಟಕವನ್ನು ಡಿಸೈನ್ ಗೊಳಿಸಿದಂತೆಯೇ ಅಥವಾ ಹಾಗೆ ಸೆಲ್ ಫೋನ್ ತಯಾರಿಸುವಂತೆಯೇ ಆದ್ದರಿಂದ ಇವು 2 ವಿಭಿನ್ನ ಅಂಶಗಳು 1 ಯಾರಾದರೂ ಅದನ್ನು ನಿರ್ಧರಿಸಲು ಪ್ರಾರಂಭಿಸಿದಾಗ ಅಥವಾ ಸೆಲ್ ಫೋನ್ಗಳು ಇರಬೇಕು ಎಂದು ಕನಸು ಕಾಣುತ್ತಿದ್ದರೆ ಸೆಲ್ಯುಲಾರ್ ಫೋನ್ಗಳು ಎಲ್ಲಿಯಾದರೂ ಬಳಸಬಹುದಾದು ಎಂದು ಇಂದು ನೀವು ಸ್ಯಾಮ್ಸಂಗ್ ಗ್ಯಾಲಕ್ಸಿ ಫೋನ್ ಐಫೋನ್ ಮತ್ತು ಇನ್ನಿತರ ವಸ್ತುಗಳನ್ನು ತಯಾರಿಸಲು ಪ್ರಾರಂಭಿಸಿದ್ದೀರಿ ಈ 2 ಸನ್ನಿವೇಶಗಳು ವಿಭಿನ್ನವಾಗಿವೆ ಮತ್ತು ನಿಮ್ಮ ಸ್ಟ್ಯಾಟಿಸ್ಟಿಕ್ಸ್ ಗಾಗಿ ಕಮರ್ಷಿಯಲ್ ಸೆಲ್ ಫೋನ್ಗಳು ಮಾಡಲು 37 ವರ್ಷಗಳನ್ನು ತೆಗೆದುಕೊಂಡಿತು ಆದ್ದರಿಂದ ಈಗ ಉತ್ಪಾದನಾ ಪ್ರಕ್ರಿಯೆಯು ಮುನ್ಸೂಚಕ ಅದು ಮುನ್ಸೂಚಕವಾಗಿರಬೇಕು ನಾವು ಗುಣಮಟ್ಟ ಮತ್ತು ಪ್ರಮಾಣವನ್ನು ಅಳೆಯಲು ಮತ್ತು ನಿಯಂತ್ರಿಸಲು ನಮಗೆ ಸಾಧ್ಯವಾಗುತ್ತದೆ ಆದರೆ ಉತ್ಪಾದನಾ ಘಟಕವನ್ನು ವಿನ್ಯಾಸಗೊಳಿಸುವುದು ಸೃಜನಶೀಲ ನವೀನ ಪ್ರಕ್ರಿಯೆ ಕುತೂಹಲಕಾರಿಯಾಗಿ ಹೆಚ್ಚಿನ ಸಾಫ್ಟ್ವೇರ್ ಅಭಿವೃದ್ಧಿ ಪ್ರಕ್ರಿಯೆ ನವೀನವಾಗಿರಲು ಮುನ್ಸೂಚಕ ಉತ್ಪಾದನೆಗಿಂತ ನಿರಂತರವಾಗಿದೆ ಆದ್ದರಿಂದ ಸಾಫ್ಟ್ವೇರ್ ಅಭಿವೃದ್ಧಿಯನ್ನು ವೀಕ್ಷಿಸಲು ಕಷ್ಟವಾಗುತ್ತದೆ ಏಕೆಂದರೆ ಸಾಫ್ಟ್ವೇರ್ ಅಭಿವೃದ್ಧಿಯು ನಿರ್ಮಾಣ ಪ್ರಕ್ರಿಯೆಯಾಗಿ ನಿರ್ಮಿಸುವ ಶ್ವಾಸಾರ್ಹತೆಯನ್ನು ನಿರ್ಮಾಣದ ಉತ್ಪಾದಕತೆ ಹೊಂದಿಲ್ಲ ಇದಕ್ಕೆ ಹೆಚ್ಚಿನ ನಾವೀನ್ಯತೆ ಸಂವಹನ ಅಗತ್ಯವಿರುತ್ತದೆ ಮತ್ತು ಆ ಎಲ್ಲಾ ಅಂಶಗಳು ಯೋಜನೆಗಳ ಯಶಸ್ಸಿನ ಮೇಲೆ ಪರಿಣಾಮ ಬೀರುತ್ತವೆ ಆದ್ದರಿಂದ ಸಾಫ್ಟ್ವೇರ್ ಅಭಿವೃದ್ಧಿಯ ಸ್ಥಿತಿಯಿಂದ ಸಾಫ್ಟ್ವೇರ್ ನಿರ್ಮಾಣ ಸ್ಥಿತಿಗೆ ಹೋಗಲು ನಮಗೆ ಬಹಳ ದೂರವಿದೆ ಸಿವಿಲ್ ಎಂಜಿನಿಯರ್ ಗಳು ಎಲೆಕ್ಟ್ರಿಕಲ್ ಎಂಜಿನಿಯರ್ ಗಳು ಕೂಡ ಸಾಫ್ಟ್ವೇರ್ ಅನ್ನು ನಿರ್ಮಿಸಿದ್ದಾರೆ ಎಂದು ಹೇಳಲು ಸಾಧ್ಯವಾಗುವ ದಿನವನ್ನು ನಾವು ಎದುರು ನೋಡುತ್ತಿದ್ದೇವೆ ಮತ್ತು ನೀವು ಸಾಫ್ಟ್ವೇರ್ ಅನ್ನು ನಿರ್ಮಿಸಿದ್ದರೆ ಅದು ಪ್ರಕ್ರಿಯೆಯಲ್ಲಿ ಊಹಿಸಬಹುದಾದ ಗುಣಮಟ್ಟದ ಕ್ವಾಲಿಟಿ ಕೆಲಸ ಮಾಡುತ್ತದೆ ಊಹಿಸಬಹುದಾದ ಕ್ವಾಂಟಮ್ ಆಗಿರುತ್ತದೆ ಊಹಿಸಬಹುದಾದ ವೆಚ್ಚವಾಗಿರುತ್ತದೆ ಊಹಿಸಬಹುದಾದದು ಮತ್ತು ನಾವು ಎಲ್ಲದಕ್ಕೂ ಬದ್ಧರಾಗಿರುತ್ತೇವೆ ಈ ಸ್ಥಿತ್ಯಂತರಕ್ಕೆ ಸ್ಟ್ರಕ್ಚರ್ಡ್ ಅನಾಲಿಸಿಸ್ ಮಾಡೆಲಿಂಗ್ ಡಿಸೈನ್ ಮತ್ತು ಇಂಪ್ಲೆಮೆಂಟೇಷನ್ ಅಗತ್ಯವಿದೆ ಎಂದು ಕಲೆಯ ಪ್ರಸ್ತುತ ಸ್ಥಿತಿ ಹೇಳುತ್ತದೆ ಈ ಪದಗಳು ಆಳವಾಗಿ ಏನನ್ನು ಸೂಚಿಸುತ್ತವೆ ಎಂಬುದನ್ನು ನಾವು ಈ ಕೋರ್ಸ್ ಮೂಲಕ ನಿಧಾನವಾಗಿ ಅರ್ಥಮಾಡಿಕೊಳ್ಳುತ್ತೇವೆ ಮತ್ತು ಅಗತ್ಯವಾಗಿ ನಾವು ಉತ್ತಮ ಅಭ್ಯಾಸಗಳಿಗೆ ಬದ್ಧರಾಗಬಹುದು ಎಂಜಿನಿಯರಿಂಗ್ ನ ಯಾವುದೇ ಸ್ಟ್ರೀಮ್ ಗಳನ್ನು ನೀವು ಗಮನಿಸಿದರೆ ಅಲ್ಲಿ ಒಂದು ದೊಡ್ಡ ಪ್ರಮಾಣದ ಹ್ಯಾಂಡ್ಬುಕ್ ಗಳು ಮತ್ತು ಸ್ಟ್ಯಾಂಡರ್ಡ್ ಡೇಟಾ ಮತ್ತು ಅಭ್ಯಾಸಗಳು ಎಂಜಿನಿಯರ್ಗಳು ಅದನ್ನು ಅನುಸರಿಸಬೇಕು ಅದು ನನ್ನ ಪ್ರಕಾರ ಕೋಡ್ ಆಫ್ ಕಂಡಕ್ಟ್ ಸಾಫ್ಟ್ವೇರ್ ಎಂಜಿನಿಯರ್ ಗಳು ಇನ್ನೂ ವಿಕಸನಗೊಳ್ಳಲು ಅಥವಾ ವಿಮುಖರಾಗಲು ಅದು ಸಾಧ್ಯವಿಲ್ಲ ಆದ್ದರಿಂದ ಪ್ರೊಗ್ರಾಮ್ ಗಳಲ್ಲಿನ ಕೋಡಿಂಗ್ ಮಾರ್ಗಸೂಚಿಗಳನ್ನು ಅನುಸರಿಸಲು ನಾವು ಇನ್ನೂ ಹೆಣಗಾಡುತ್ತಿದ್ದೇವೆ ಆದ್ದರಿಂದ ಒಬ್ಜೆಕ್ಟ್ ಓರಿಯಂಟೆಡ್ ಅನಾಲಿಸಿಸ್ ಮತ್ತು ಡಿಸೈನ್ ಎರಡನ್ನೂ ಸಾಧಿಸುವ ಪೂರ್ವಸೂಚಕವಾಗಿದೆ ಎಂಬುದು ವಾಸ್ತವದ ಸಂಗತಿಯಾಗಿದೆ ಈ ಪ್ರಮುಖ ಕಾರ್ಯಗಳು ನಮ್ಮನ್ನು ಸಾಫ್ಟ್ವೇರ್ ನಿರ್ಮಾಣಕ್ಕೆ ಸ್ವಲ್ಪ ಹತ್ತಿರಕ್ಕೆ ಕೊಂಡೊಯ್ಯುತ್ತವೆ ನಾವು ಇಲ್ಲಿ ಅಭಿವೃದ್ಧಿ ಮತ್ತು ಈ ಕೋರ್ಸ್ ಅನ್ನು ಚರ್ಚಿಸಲು ಹಾಜರಾಗುವ ಮುಖ್ಯ ಪ್ರೇರಣೆ ಆಗಿವೆ ಹಾಗಾಗಿ ನಾನು ಈ ಮಾಡ್ಯೂಲ್ ಅನ್ನು ಮುಗಿಸುವ ಮೊದಲು ನಿಮ್ಮ ಕೋರ್ಸ್ ಔಟ್ ಲೈನ್ ಅನ್ನು ತಿಳಿದುಕೊಳ್ಳುವುದನ್ನು ತ್ವರಿತವಾಗಿ ನೋಡೋಣ ನಾವು ಸಾಫ್ಟ್ವೇರ್ ಕಾಂಪ್ಲೆಕ್ಸಿಟಿ ಯ ಬಗ್ಗೆ ಮಾತನಾಡುತ್ತೇವೆ ಒಒಎಡಿ ಎದುರಿಸಬಹುದಾದ ಸವಾಲುಗಳನ್ನು ಅರ್ಥಮಾಡಿಕೊಳ್ಳುತ್ತೇವೆ ಒಬ್ಜೆಕ್ಟ್ ಓರಿಯಂಟೆಡ್ ಮಾದರಿಯ ಆದಿಮಾನಗಳನ್ನು ಹೇಗೆ ವ್ಯಾಖ್ಯಾನಿಸುವುದು ಎಂದು ಒಬ್ಜೆಕ್ಟ್ ಓರಿಯಂಟೆಡ್ ಪ್ಯಾರಾಡೈಮ್ ಗಳ ಬಗ್ಗೆ ಚರ್ಚಿಸಿ ಮಾಡೆಲಿಂಗ್ ನ ವಿಶಾಲ ದೃಷ್ಟಿಕೋನವನ್ನು ತರುವ ದೃಷ್ಟಿಯಿಂದ ಕ್ಲಾಸ್ ಗಳು ಮತ್ತು ಒಬ್ಜೆಕ್ಟ್ ಗಳ ಬಗ್ಗೆ ಈ ಎಲ್ಲಾ ವ್ಯಾಖ್ಯಾನಗಳು ಮತ್ತು ಸಿದ್ಧಾಂತದ ಹಿನ್ನೆಲೆಯೊಂದಿಗೆ ಹೇಗೆ ಎ೦ದು ನಾವು ಮಾತನಾಡುತ್ತೇವೆ ನಾವು ನಿಜವಾಗಿಯೂ ಹ್ಯಾಂಡ್ಸ್ ಆನ್ ಅಭ್ಯಾಸವನ್ನು ಮಾಡುತ್ತೇವೆ ಮತ್ತು ನೀವು ನಿಜವಾಗಿಯೂ ಹೇಗೆ ಮಾಡಬಹುದು ಎಂಬುದರ ಕುರಿತು ನಿಮಗೆ ಕಾಂಕ್ರೀಟ್ ಆದ ತತ್ವಗಳನ್ನು ನೀಡುತ್ತೇವೆ ಒಬ್ಜೆಕ್ಟ್ ಗಳನ್ನು ಗುರುತಿಸುವ ವಿಧಾನಗಳು ಯಾವುವು ಮತ್ತು ಅವುಗಳನ್ನು ಹೇಗೆ ವಿನ್ಯಾಸಗೊಳಿಸಬೇಕು ಎಂಬುದನ್ನು ಹೇಗೆ ವಿಶ್ಲೇಷಿಸುವುದು ಎಂಬುದನ್ನುಮತ್ತು ಈ ಸಂಪೂರ್ಣ ಪ್ರಕ್ರಿಯೆಯಲ್ಲಿ ನಾವು ಯುನಿಫೈಡ್ ಮಾಡೆಲಿಂಗ್ ಲ್ಯಾಂಗ್ವೇಜ್ ಎಂದು ಕರೆಯಲ್ಪಡುವ ಒಬ್ಜೆಕ್ಟ್ ಓರಿಯಂಟೆಡ್ ವ್ಯವಸ್ಥೆಗಳನ್ನು ವ್ಯಕ್ತಪಡಿಸಲು ವಾಸ್ತವಿಕವಾಗಿ ಅದನ್ನು ಒಂದು ಗ್ರಾಫಿಕಲ್ ಭಾಷೆಯಾಗಿ ಬಳಸಲು ಪ್ರಾರಂಭಿಸುತ್ತೇವೆ 3 ವಾರಗಳವರೆಗೆ ನಾವು ಈ ಭಾಷೆಯನ್ನು ಕಲಿಯುತ್ತೇವೆ ಆ ಭಾಷೆಯಲ್ಲಿ ಮಾದರಿ ಮಾಡಲು ನಾವು ಹಲವಾರು ಉದಾಹರಣೆಗಳನ್ನು ತೆಗೆದುಕೊಳ್ಳುತ್ತೇವೆ ಮತ್ತು ಇದನ್ನು ಹೇಗೆ ಬಳಸುವುದು ಒಬ್ಜೆಕ್ಟ್ ಓರಿಯಂಟೆಡ್ ಸಮುದಾಯ ಭಾಷೆಯಲ್ಲಿ ಹೇಗೆ ಮಾತನಾಡುವುದು ಎಂದು ನಿಮಗೆ ತೋರಿಸುತ್ತದೆ ಅಂತಿಮವಾಗಿ ನಾವು ಕೊನೆಗೊಳ್ಳುವ ಮೊದಲು ನಾವು ಒ ಒ ಎ ಡಿ ಅನ್ನು ವಿಭಿನ್ನ ಸಂದರ್ಭಗಳಿಗೆ ಅನ್ವಯಿಸುವ ಅಧ್ಯಯನಗಳ ಬಗ್ಗೆ ಚರ್ಚಿಸಲು ಮತ್ತು ನಿಮ್ಮನ್ನು ಕೆಲಸ ಮಾಡಲು ಪ್ರಯತ್ನಿಸುತ್ತೇವೆ ಒಬ್ಜೆಕ್ಟ್ ಓರಿಯಂಟೆಡ್ ಅನಾಲಿಸಿಸ್ ಡಿಸೈನ್ ಪ್ರೋಗ್ರಾಮಿಂಗ್ ಯು ಎಮ್ ಎಲ್ ನಲ್ಲಿ ಹಲವಾರು ಪಠ್ಯ ಪುಸ್ತಕಗಳಿವೆ ನಿಮ್ಮ ಗಮನವನ್ನು ಕೇಂದ್ರೀಕರಿಸಲು ಮತ್ತು ಖಂಡಿತವಾಗಿಯೂ ಇದನ್ನು ಪಠ್ಯ ಪುಸ್ತಕವಾಗಿ ಅನುಸರಿಸಲು ನಾನು ನಿಮಗೆ ಶಿಫಾರಸು ಮಾಡಲು ಬಯಸುತ್ತೇನೆ ನಾನು ನೋಡಿದ ಯಾವುದೇ ವಿಷಯವು ಇದರಲ್ಲಿ ಖಂಡಿತವಾಗಿಯೂ ಇದೆ ಈ ವಿಷಯದ ಬಗ್ಗೆ ಬರೆದ ಅತ್ಯುತ್ತಮ ಪುಸ್ತಕ ಗ್ರೇಡಿ ಬೂಚ್ ಹಲವಾರು ದೃಢವಾದವರಿಂದ ಸೇರಿಸಿದ್ದಾರೆ ಮತ್ತು ಅವರು ಈಗ ಐಬಿಎಂ ಜೊತೆಗಿದ್ದಾರೆ ಮತ್ತು ದಯವಿಟ್ಟು ಈ ಪುಸ್ತಕವನ್ನು ಅನುಸರಿಸಿ ನಾವು ಚರ್ಚಿಸುವ ಹೆಚ್ಚಿನ ವಸ್ತುಗಳನ್ನು ಇದು ಹೊಂದಿದೆ ಮತ್ತು ಯುಎಂಎಲ್ ನ ಸಂಪೂರ್ಣ ಚರ್ಚೆಯು ಈ ಪುಸ್ತಕದಲ್ಲಿ ಉತ್ತಮ ಸಾರಾಂಶವನ್ನು ಹೊಂದಿದೆ ಆದ್ದರಿಂದ ಈ ಪುಸ್ತಕದಿಂದ ಎರವಲು ಪಡೆಯಲಾಗುವುದು ಮತ್ತು ನೀವು ಇದನ್ನು ಅನುಸರಿಸಿದರೆ ಖಚಿತ ಈ ಕೋರ್ಸ್ ಓದಲು ನಿಮಗೆ ತುಂಬಾ ಸುಲಭವಾಗುತ್ತದೆ ಇವುಗಳು ಈ ಕೋರ್ಸ್ ನ ಮೂಲಕ ನಾವು ಅನುಸರಿಸಲು ಪ್ರಯತ್ನಿಸುವ ಕೆಲವು ಉದಾಹರಣೆಗಳು ಮತ್ತು ಇವು ಕೋರ್ಸ್ನ ಪ್ರಮುಖ ಭಾಗವಾಗಿವೆ ನಾವು ಚಾಲನೆಯಲ್ಲಿರುವ ಉದಾಹರಣೆಯನ್ನು ಬಳಸುತ್ತೇವೆ ನಾವು ವಿಭಿನ್ನ ಅಂಶಗಳ ಬಗ್ಗೆ ಚರ್ಚಿಸುವಾಗ ನಾವು ಚಾಲನೆಯಲ್ಲಿರುವ ಸಂಸ್ಥೆಯ ಲೀವ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ನ ಬಗ್ಗೆ ಉದಾಹರಣೆಯನ್ನು ತೆಗೆದುಕೊಳ್ಳುಣ ಆದ್ದರಿಂದ ತುಂಬಾ ಶೀಘ್ರದಲ್ಲೇ ನಾವು ನಿಮ್ಮನ್ನು ವ್ಯವಸ್ಥೆಯ ಸಾಮಾನ್ಯ ಕಲ್ಪನೆಗೆ ಪರಿಚಯಿಸುತ್ತೇವೆ ಒಂದು ಸಂಸ್ಥೆಯ ಲೀವ್ ಮ್ಯಾನೇಜ್ಮೆಂಟ್ ಬಗ್ಗೆ ಏನು ಯೋಚಿಸುತ್ತದೆ ಏನು ಬೇಕು ಮತ್ತು ನಂತರ ನಾವು ಅದನ್ನು ಪದೇ ಪದೇ ಬಳಸುತ್ತೇವೆ ನಾವು ಬೂಚ್ ಅವರ ಪುಸ್ತಕದಿಂದ ಉದಾಹರಣೆಗಳನ್ನು ಹೊಂದಿದ್ದೇವೆ ನಿಯೋಜನೆಗಳಲ್ಲಿ ಪ್ರತ್ಯೇಕ ಚಾಲನೆಯಲ್ಲಿರುವ ಉದಾಹರಣೆಗಳನ್ನು ನೀವು ಹೊಂದಿರುತ್ತೀರಿ ಅದು ಒಂದು ಅಸೈನ್ಮೆಂಟ್ ನಿರ್ವಹಣಾ ವ್ಯವಸ್ಥೆಯಲ್ಲಿ ವಿದ್ಯಾರ್ಥಿಗಳು ಮಾಡುವ ಅಸೈನ್ಮೆಂಟ್ ಗಳನ್ನು ಆ ವ್ಯವಸ್ಥೆಯ ಮೂಲಕ ನಿರ್ವಹಿಸಲಾಗುತ್ತದೆ ನಾವು ಬೂಚ್ ನ ಪುಸ್ತಕದಿಂದ ಬೂಚ್ ನ ಉದಾಹರಣೆಗಳನ್ನು ಹೊಂದಿದ್ದೇವೆ ಮತ್ತು ಸಂಪೂರ್ಣ ವರ್ಕ್ ಔಟ್ ಗಾಗಿ ನಾವು ಒಂದೆರಡು ವಿಭಿನ್ನ ಉದಾಹರಣೆ ವ್ಯವಸ್ಥೆಗಳು ಹೊಂದಿದ್ದೇವೆ ಅವು ಪೋಸ್ಟಲ್ ಮ್ಯಾನೇಜ್ಮೆಂಟ್ ನ್ಯೂಸ್ ಪೇಪರ್ ನಲ್ಲಿ ಸ್ಟೋರಿ ಮ್ಯಾನೇಜ್ಮೆಂಟ್ ಮನೆ ಬಾಡಿಗೆ ಕಾರು ಕಂಪನಿಯ ಕಾರು ನಿರ್ವಹಣೆ ಮತ್ತು ಬೂಚ್ ನ ಕೆಲವು ಒ ಒ ಎ ಡಿ ಉದಾಹರಣೆಗಳು ಆಗಿವೆ ನಿಮಗೆ ತಿಳಿದಿರುವಂತೆ ಇಲ್ಲಿ ನಿಮ್ಮ ಇನ್ಸ್ಟ್ರಕ್ಟರ್ ನಾನಾಗಿದ್ದೇನೆ ಆದ್ದರಿಂದ ನನ್ನ ಸಂಪರ್ಕವನ್ನು ಇಲ್ಲಿ ನೀಡಲಾಗಿದೆ ಮತ್ತು 3 ಮಂದಿ ತನ್ವಿ ಮಲ್ಲಿಕ್ ಶ್ರೀಜೋನಿ ಮಜುಂದಾರ್ ಮತ್ತು ಹಿಮಾದ್ರಿ ಭುಯಾನ್ ನನ್ನ ಸಹಾಯಕ್ಕಾಗಿ ಇದ್ದಾರೆ ಆದ್ದರಿಂದ ನಿಮಗೆ ಅಗತ್ಯವಿದ್ದರೆ ಅವರನ್ನು ಈ ಇಮೇಲ್ ಗಳು ಮತ್ತು ಫೋನ್ ನಂಬರ್ ಗಳಲ್ಲಿ ಸಂಪರ್ಕಿಸಬಹುದು ಆದ್ದರಿಂದ ನಾವು ಇಲ್ಲಿಗೆ ಮುಕ್ತಾಯಗೊಳಿಸುತ್ತೇವೆ ಸಾಫ್ಟ್ವೇರ್ ಎಂಜಿನಿಯರಿಂಗ್ ಅಂದರೆ ನಿರ್ಮಾಣಕ್ಕಿಂತ ಅಭಿವೃದ್ಧಿಗೆ ಹತ್ತಿರವಾಗಿದೆ ಎಂದು ನಾವು ಇದನ್ನು ಸರಳ ಚರ್ಚೆಯ ಮೂಲಕ ನೋಡಿದ್ದೇವೆ ಸಾಫ್ಟ್ವೇರ್ ಯೋಜನೆಗಳು ಕಾಂಪ್ಲೆಕ್ಸಿಟಿ ಯಿಂದಾಗಿ ನಿಯಮಿತ ಬದಲಾವಣೆಯ ಅಗತ್ಯತೆಯಿಂದಾಗಿ ವಿಫಲಗೊಳ್ಳುತ್ತವೆ ಎ೦ದು ನಾವು ಗಮನಿಸಿದ್ದೇವೆ ಮತ್ತು ಒ ಒ ಎ ಡಿ ಸಾಫ್ಟ್ವೇರ್ ಅನ್ನು ಅಭಿವೃದ್ಧಿಯಿಂದ ನಿರ್ಮಾಣಕ್ಕೆ ಒಂದು ನಿರ್ದಿಷ್ಟ ಅವಧಿಯಲ್ಲಿ ತೆಗೆದುಕೊಂಡು ಹೋಗುವುದು ಎಂಬುದನ್ನು ನಾವು ಈ ಕೋರ್ಸ್ ಮೂಲಕ ಪ್ರದರ್ಶಿಸುತ್ತೇವೆ